ನಮಸ್ಕಾರಗಳು ಇಂದು ನಾವು ನಮ್ಮ ಚರ್ಚೆಯನ್ನು ವೇರಿಯಬಲ್ ಅನಲಾಸಿಸ್ ಕುರಿತು ಅದೂ ವಿಶೇಷವಾಗಿ ವ್ಯವಸ್ಥೆಯ ಗ್ರಾಫಿಕಲ್ ಮಾಡೆಲ್ ಕುರಿತು ಚರ್ಚಿಸೋಣ ಹೀಗಾಗಿ ಮೊದಲು ಕಂಟ್ರೋಲ್ ಸಿಸ್ಟಮ್ನಲ್ಲಿ ಬಳಸುವ ವಿವಿಧ ಗ್ರಾಫಿಕಲ್ ಮಾಡೆಲ್ಗಳನ್ನು ತಿಳಿದುಕೊಳ್ಳೋಣ ಹೀಗಾಗಿ ಪ್ರಾಥಮಿಕವಾಗಿ ಗ್ರಾಫಿಕಲ್ ಮಾಡೆಲ್ ಅಂದರೆ ವ್ಯವಸ್ಥೆಯನ್ನು ದೃಶ್ಯೀಕರಣಗೊಳಿಸುವುದು ನಾವು ಬರಿ ರೇಖಿಯ ವ್ಯವಸ್ಥೆಯನ್ನು ಪ್ರಸ್ತುತಪಡಿಸುತ್ತೇವೆ ಉದಾಹರಣೆಗೆ ಸ್ಲೈಡ್ ನಲ್ಲಿ ತೋರಿಸಿರುವ ಚಿತ್ರವನ್ನು ಗಮನಿಸಿ ಇಲ್ಲಿ ಒಂದು ಇನ್ಪುಟ್ ಔಟ್ಪುಟ್ ಮಧ್ಯದಲ್ಲಿ ವ್ಯವಸ್ಥೆಯ ಗಣಿತ ಪ್ರಾತಿನಿಧಿಕತೆಯನ್ನು ಗುರುತಿಸಿದೆ ಹೀಗಾಗಿ ನಾವು ಸಾಮಾನ್ಯವಾಗಿ ಎರಡು ರೀತಿಯ ಗ್ರಾಫಿಕಲ್ ಮಾಡೆಲ್ಗಳನ್ನು ಉಪಯೋಗಿಸುತ್ತೇವೆ ಬ್ಲಾಕ್ ರೇಖಾಚಿತ್ರ ಮತ್ತು ಇನ್ನೊಂದು ಸಿಗ್ನಲ್ ಪ್ರವಹಿಸುವ ನಕ್ಷೆಯ ಮೂಲಕ ಹೀಗಾಗಿ ನಾವು ಮೊದಲು ಬ್ಲಾಕ ರೇಖಾಚಿತ್ರ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ಬ್ಲಾಕ್ ರೇಖಾಚಿತ್ರ ಎಂದರೆ ಕೆಲವು ಗಣಿತದ ಕಾರ್ಯಸೂಚಿಗಳನ್ನು ಸೂಕ್ತವಾಗಿ ಪ್ರಸ್ತುತ ಪಡಿಸುವುದು ಅದು ಹೇಗೆಂದರೆ ಸಂಪೂರ್ಣ ಚಿತ್ರ ವ್ಯವಸ್ಥೆಯು ಗಣಿತಕರಣವನ್ನು ಪಾಲಿಸುವಂತೆ ಇರಬೇಕು ನೀವು ಈ ನಿರ್ದಿಷ್ಟ ಬ್ಲಾಕ್ ರೇಖಾಚಿತ್ರವನ್ನು ಗಮನಿಸಿದರೆ ನಿಮಗೆ U ಇನ್ಪುಟ್ ಆಗಿ ಮತ್ತು Y as ಔಟ್ಪುಟ್ ಆಗಿ ತೋರ್ಪಡುತ್ತವೆ ಅವುಗಳನ್ನು ಗಣಿತಕರಣಗೊಳಿಸಿದರೆ represent them ನಿಮಗೆ ಹಲವು ಬ್ಲಾಕ್ ಜೊತೆಗಳು ದೊರೆಯುತ್ತವೆ ಇದು ನಿಮಗೆ ಪರಿಪೂರ್ಣವಾದ ವ್ಯವಸ್ಥೆಯ ಮಾಡಲ್ ಅನ್ನು ನೀಡುತ್ತದೆ ಹೀಗಾಗಿ ಬ್ಲಾಕ್ ರೇಖಾಚಿತ್ರದಲ್ಲಿ ನಾವು ವಿವಿಧ ಪ್ರಮಾಣದಲ್ಲಿ ಲ್ಯಾಪ್ಲೇಸ ಟ್ರಾನ್ಸಫಾರ್ಮ ಬಳಸಿ ಸಿಗ್ನಲ್ ಗಳೆ ಇರಲಿ ಪ್ರಕ್ರಿಯೆಗೊಳಪಟ್ಟ ಬ್ಲಾಕ್ ಗಳೆ ಇರಲಿ ಲ್ಯಾಪ್ಲೇಸ್ ಟ್ರಾನ್ಸಫಾರ್ಮ ಬಳಸಿ ಮಾಡೆಲ್ ವ್ಯವಸ್ಥೆಯನ್ನು ಬ್ಲಾಕ್ ರೇಖಾಚಿತ್ರವಾಗಿ ಪ್ರತಿನಿಧಿಸುವಂತೆ ಮಾಡಲಾಗುತ್ತದೆ ಬ್ಲಾಕ್ ರೇಖಾಚಿತ್ರದಲ್ಲಿ ಬಳಸುವ ಕಾರ್ಯಾಚರಣೆಯಲ್ಲಿ ಸಂಕಲನ ಅಥವಾ ಲಾಭ ಅಥವಾ ಗುಣಾಕಾರಗಳನ್ನು ಟ್ರಾನ್ಸಫರ್ ಫಂಕ್ಷನ್ ಮೂಲಕ ಕೈಗೊಳ್ಳಲಾಗುತ್ತದೆ ಉದಾಹರಣೆಗೆ ಈ ಕೇಸ್ನಲ್ಲಿ ನೀವು ಈ ಚಿನ್ಹೆಯನ್ನು ನೋಡುತ್ತೀರಿ ಇದನ್ನು ಹಲವಾರು ಸಿಗ್ನಲ್ಗಳು ಕೂಡುವಲ್ಲಿ ಸಂಕಲನಕ್ಕಾಗಿ ಬಳಸುತ್ತೇವೆ ಹೀಗಾಗಿ Uಇದೊಂದು ಹೆಚ್ಚುವರಿ ಸಿಗ್ನಲ್ Z ನಕಾರಾತ್ಮಕ ಸಿಗ್ನಲ್ ಆದ್ದರಿಂದ Us Z ಔಟ್ಪುಟ್ ಅದನ್ನು ನೀವು V ಆಗಿ ನೋಡುತ್ತೀರಿ ಟ್ರಾನ್ಸಫಾರ್ಮ ಇದರ ಗಣಿತಕರಣ G ಆಗಿದ್ದು ಮತ್ತು ನಿಮಗೆ ಇನ್ನೊಂದು Y ಆಗಿದ್ದು ಹೀಗಾಗಿ ಹಲವಾರು ಅಂಶಗಳನ್ನು ಈ ಬ್ಲಾಕ್ ರೇಖಾಚಿತ್ರದಲ್ಲಿ ನೋಡಬಹುದು ವಿವಿಧ ಅಂಶಗಳನ್ನು ಒಂದೊಂದಾಗಿ ನೋಡೋಣ ಮೊದಲು ಸಮ್ಮರ್ ಎಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ ಸಮ್ಮರ್ ಎಂದರೆ ವೇರಿಯಬಲ್ಗಳ ಸಂಕಲನ ಮತ್ತು ವ್ಯವಕಲನ ಹೀಗಾಗಿ ನೀವು ವೇರಿಯಬಲ್ ಗಳನ್ನು ಯಾವಾಗ ಕೂಡಿಸಲು ಮತ್ತು ಕಳೆಯಲು ಬಯಸಿದಾಗ ಸಮ್ಮರ್ ಮೂಲಕ ಅವುಗಳನ್ನು ಪ್ರತಿನಿಧಿಸಬಹುದು ಅಥವಾ ಅವುಗಳನ್ನು ಸಮ್ಮಿಂಗ್ ಜಂಕ್ಷನ್ ಎಂದು ಕರೆಯಬಹುದು ಹೀಗಾಗಿ ಈ ಚಿತ್ರವನ್ನು ನೋಡಿದಾಗ ನೀವು ಗಮನಿಸಬಹುದು ಇಲ್ಲಿ ಸಮ್ಮಿಂಗ್ ಬ್ಲಾಕ್ ನಲ್ಲಿ ಹಲವಾರು ಇನ್ಪುಟ್ಸ್ ಗಳಿದ್ದು ಮತ್ತು ಒಂದೇ ಒಂದು ಔಟ್ಪುಟ್ Y ಇದೆ ಸಮ್ಮರ್ ಅನ್ನೋ ಒಂದು ದುಂಡಾಕಾರದ ಮೂಲಕ ಗುರುತಿಸಬಹುದು ನೀವು ಈ ಚಿತ್ರವನ್ನು ಗಮನಿಸಿದರೆ ಅದು ದುಂಡಾಕಾರಗಳನ್ನು ಒಳಗೊಂಡಿದ್ದು ಮತ್ತು ಹಲವಾರು ಖಚಿತ ಗೆರೆಗಳು ದುಂಡಾಕಾರದ ಕಡೆಗೆ ದಿಕ್ಕು ಸೂಚಿಸುತ್ತಿವೆ ಆ ದಿಕ್ಸೂಚಿ ಗೆರೆಗಳೆಲ್ಲ ಸಮ್ಮರ್ಗೆ ಇನ್ಪುಟ್ಗಳು ಸಮ್ಮರ್ನಿಂದ ಹೊರಬರುತ್ತಿರುವ ರೇಖೆ ಔಟ್ಪುಟ್ಟನ್ನು ಸೂಚಿಸುತ್ತದೆ ಹೀಗಾಗಿ ನೀವಿಲ್ಲಿ ನೋಡಬಹುದು ಇನ್ಪುಟ್ಗಳು X1X2 X3s ಮತ್ತು ಪ್ರತಿಯೊಂದು ದಿಕ್ಸೂಚಿ ಗೆರೆಗಳನ್ನು ಪ್ಲಸ್ ಮತ್ತು ಮೈನಸ್ ಚಿನ್ಹೆ ಸಿಗ್ನಲ್ ಅನ್ನು ನೀವು ಕೂಡಿಸಲು ಬಯಸುವಿರಾ ಅಥವಾ ಕಳೆಯಲು ಬಯಸುವಿರಾ ಎಂಬುದನ್ನು ಹೇಳುತ್ತದೆ ನೀವು ಈ ಗಣಿತ ಸಾಲನ್ನು ಗಮನಿಸಿ ಇಲ್ಲಿ ಎರಡು ಅಂಶಗಳನ್ನು ಕೂಡಿಸುವ ಮತ್ತು ಒಂದನ್ನು ಕಳೆಯುವುದು ಅರ್ಥವಾಗುತ್ತದೆ YsX1sX2s X3 ದುಂಡಾಕಾರದಿಂದ ಹೊರಬರುವ ಗೆರೆಯನ್ನು ಔಟ್ಪುಟ್ ವೇರಿಯೇಬಲ್ ಎಂದೂ ಅಂದರೆ ಎಲ್ಲ ಒಳಬರುವ ವೇರಿಯಬಲ್ಗಳ ಕೂಡುವಿಕೆ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಸಮ್ಮರ್ ಅನ್ನು ಪ್ರಾಥಮಿಕವಾಗಿ ವೇರಿಯಬಲ್ ಗಳನ್ನು ಕೂಡಿಸಲು ಅಥವಾ ಕಳೆಯಲು ಬಳಸಲಾಗುತ್ತದೆ ಈಗ ನಾವು ಗೇನ್ ಬ್ಲಾಕ್ ಕುರಿತು ಚರ್ಚಿಸೋಣ ಒಂದು ಕಾನ್ಸ್ಟೆಂಟ್ ಮತ್ತು ಒಂದು ವೇರಿಯಬಲ್ ಇವುಗಳ ಗುಣಾಕಾರ ಗೇನ್ ಬ್ಲಾಕ್ ಪ್ರತಿನಿಧಿಸುತ್ತದೆ ಗೇನ್ ಬೆಲೆಯ ಮೇಲೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಹಾಗಾಗಿ ಇದು ಪಾಸಿಟಿವ್ ಅಥವಾ ನೆಗೆಟಿವ್ ಕೂಡ ಆಗಿರಬಹುದು ಅಥವಾ ಇದು ಅನ್ಯ ಕಾನ್ಸ್ಟೆಂಟ್ ಮತ್ತು ಅಥವಾ ವ್ಯವಸ್ಥೆಯ ಪ್ಯಾರಾ ಮೀಟರಗಳ ಬೀಜಗಣಿತ ವ್ಯಾಖ್ಯಾನ ಆಗಿರಬಹುದು ಹೀಗಾಗಿ ನೀವು ಈ ಬ್ಲಾಕ್ ಗಮನಿಸಿದಾಗ A ಗೇನ್ ಬ್ಲಾಕ್ ಆಗಿದೆ ಹೀಗಾಗಿ YsAX ಆಗಿದೆ ನೀವು A ಬೆಲೆಯನ್ನು 5 ಎಂದು ತೆಗೆದುಕೊಂಡಾಗ Ys 5X ಆಗುತ್ತದೆ ಅದೇ ಸಮಯದಲ್ಲಿ ನೀವು ಬ್ಲಾಕ್ ಅನ್ನು ಬೀಜಗಣಿತದ ವ್ಯಾಖ್ಯಾನವಾಗಿ ಪ್ರತಿನಿಧಿಸಬಹುದು ಈ ಕೇಸ್ನಲ್ಲಿ ಗೇನ್ ಅನ್ನು ನಾವು KM ಆಗಿ ಪ್ರತಿನಿಧಿಸಿದ್ದೇವೆ K ಮತ್ತು M ಎರಡು ವಿಭಿನ್ನ ವೇರಿಯಬಲ್ಗಳು ನೀವು K ಮತ್ತು M ಎರಡು ವೇರಿಯಬಲ್ ಗಳನ್ನು ಹಾಕಿದಾಗ ಒಟ್ಟು ಗೇನ್ ನಿಮಗೆ ದೊರೆಯುತ್ತದೆ ಹೀಗಾಗಿ YsKMX ಹೀಗಾಗಿ ಸಿಗ್ನಲ್ ಇನ್ಪುಟ್ ಅನ್ನು ಎಂಪ್ಲಿಫೈ ಮಾಡಲು ಬ್ಲಾಕ್ ಅನ್ನು ಪ್ರಾಥಮಿಕವಾಗಿ ಉಪಯೋಗಿಸಲಾಗುತ್ತದೆ ಈಗ ಟ್ರಾನ್ಸ್ಫರ್ ಫಂಕ್ಷನ್ ಕುರಿತು ಚರ್ಚಿಸೋಣ ನಾವು ಅದಾಗಲೇ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಕುರಿತು ಚರ್ಚಿಸುವಾಗ ಟ್ರಾನ್ಸಫರ್ ಫಂಕ್ಷನ್ ವಿಧಾನ ಕುರಿತು ಚರ್ಚಿಸಿದ್ದೇವೆ ಹೀಗಾಗಿ ನಾವು ಮತ್ತೊಮ್ಮೆ ಈ ಕುರಿತು ನೆನಪಿಸಿಕೊಳ್ಳೋಣ ಹೀಗಾಗಿ ಒಂದು ನಿರ್ದಿಷ್ಟ ಲೀನಿಯರ್ ವ್ಯವಸ್ಥೆಯಲ್ಲಿ ಪ್ರಥಮದಲ್ಲಿ ಯಾವುದೇ ಎನರ್ಜಿ ಶೇಖರಣಗೊಳ್ಳದೆ ಇದ್ದಾಗ ಔಟ್ಪುಟ್YsHsU ಇರುತ್ತದೆ ಇಲ್ಲಿ H ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ ಆಗಿದ್ದು U ಲ್ಯಾಪ್ಲೇಸ್ ಝೋನಿನ ಅಡಿಯಲ್ಲಿ ಪ್ರತಿನಿಧಿಸುವ ಟ್ರಾನ್ಸ್ ಫಾರ್ಮ್ ಇನ್ಪುಟ್ ಆಗಿದೆ ಈಗ ದೊಡ್ಡ ವ್ಯವಸ್ಥೆಯ ಭಾಗಗಳನ್ನು ಗಣನೆಗೆ ತೆಗೆದುಕೊಂಡಾಗ ನಾವು ಸಬ್ ಸಿಸ್ಟಮ್ ಟ್ಯಾಪ್ಲೆಸ್ ಟ್ರಾನ್ಸ್ ಫಾರ್ಮ್ ಅನ್ನು ಬಳಸಲಾಗುತ್ತದೆ ಹೀಗಾಗಿ F ಲ್ಯಾಪ್ಲಸ್ ಟ್ರಾನ್ಸ್ ಫಾರ್ಮ್ ಸಬ್ ಸಿಸ್ಟಮ್ ಆಗಿರುತ್ತದೆ ಇದು ಪ್ರಾಥಮಿಕವಾಗಿ ದೊಡ್ಡ ವ್ಯವಸ್ಥೆಯ ಭಾಗವಾಗಿರುತ್ತದೆ ಮತ್ತು X ಆ ಸಬ್ ಸಿಸ್ಟಮ್ ನ ಇನ್ಪುಟ್ ಆಗಿರುತ್ತದೆ ಆ ಕೇಸ್ನಲ್ಲಿ ಮಧ್ಯಂತರ ಔಟ್ಪುಟ್ YsFsX ಆಗಿರುತ್ತದೆ ಈಗ ನೀವು ಹೇಗೆ ಇದನ್ನು ಪ್ರತಿನಿಧಿಸುವಿರಿ ನೀವು ಈ ಸಮೀಕರಣವನ್ನು ಬ್ಲಾಕ್ ರೇಖಾಚಿತ್ರದ ಮೂಲಕ ಪ್ರತಿನಿಧಿಸುತ್ತೀರಿ ಅಂದರೆ X ಬ್ಲಾಕ್ ಗೆ ಇನ್ಪುಟ್ ಆಗುವಂತೆ F ಇದು ಟ್ರಾನ್ಸ್ಫರ್ ಫಂಕ್ಷನ್ ಮತ್ತು Yಇದು ಔಟ್ಪುಟ್ ಹೀಗಾಗಿYsFsX ಈಗ ನಮ್ಮಲ್ಲಿ ಫಸ್ಟ್ ಆರ್ಡರ್ ವ್ಯವಸ್ಥೆ ಇದ್ದಾಗ ಅಂತಹ ಸಮಯದಲ್ಲಿ ಫಸ್ಟ್ ಆರ್ಡರ್ ವ್ಯವಸ್ಥೆಯನ್ನು ಲ್ಯಾಪ್ಲಸ್ ಟ್ರಾನ್ಸ್ ಫಾರ್ಮ್ ಮೂಲಕ ಪ್ರತಿನಿಧಿಸಲಾಗುತ್ತದೆ ಹೀಗಾಗಿ ವ್ಯವಸ್ಥೆಯ ಫಸ್ಟ್ ಆರ್ಡರ್ ಟ್ರಾನ್ಸ್ಫರ್ ಫಂಕ್ಷನ್ FsAs1 ಆಗುತ್ತದೆ ಇದು ಒಂದು ವಿಶಿಷ್ಟ ಫಸ್ಟ್ ಆರ್ಡರ್ ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ ಆಗಿರುತ್ತದೆ ನಿಮಗೆ ಅದನ್ನು ಬ್ಲಾಕ್ ರೇಖಾಚಿತ್ರಗಳಲ್ಲಿ ಪ್ರತಿನಿಧಿಸಲು ಕೇಳಿದರೆ ಆಗ ನೀವು Xಅನ್ನು ಇನ್ಪುಟ್ ಆಗಿ ಬ್ಲಾಕ್ ಗೆ ನೀಡುತ್ತೀರಿ ಈ ಬ್ಲಾಕ್ ನಲ್ಲಿ ನಿಮಗೆ ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ As1 ಮತ್ತು Yಔಟ್ಪುಟ್ ಲಭ್ಯವಾಗುತ್ತವೆ ಈಗ ನಾವು ಇಂಟಿಗ್ರೇಟರ್ ಬ್ಲಾಕ್ ಕುರಿತು ಚರ್ಚಿಸೋಣ ಹೀಗಾಗಿ ನೀವು ಹಿಂದೆ ಲ್ಯಾಪ್ಲಸ್ ಟ್ರಾನ್ಸ್ ಫಾರ್ಮ್ ಕುರಿತು ಚರ್ಚಿಸುವಾಗ ಇಂಟಿಗ್ರೇಷನ್ ಸಂಬಂಧಿಸಿದಂತೆ ಚರ್ಚಿಸಿದ್ದನ್ನು ನೆನಪಿಸಿಕೊಳ್ಳಿ ಹೀಗಾಗಿ ನಾವು ಆ ಚರ್ಚೆಯನ್ನು ಚರ್ಚೆಯನ್ನು ಇಲ್ಲಿ ಬಳಸಿಕೊಳ್ಳೋಣ ಇಲ್ಲಿ ನಾವು ಇಂಟಿಗ್ರೇರ್ ಬ್ಲಾಕಿನ ಟ್ರಾನ್ಸಫರ್ ಫಂಕ್ಷನ್ ಕಂಡುಹಿಡಿಯಬೇಕು ಆ ಕೇಸ್ನಲ್ಲಿ ನೀವು x ಅನ್ನು ಇನ್ಪುಟ್ ಮತ್ತು y ಅನ್ನು ಔಟ್ಪುಟ್ ಎಂದು ತಿಳಿದುಕೊಂಡರೆ ಹೀಗಾಗಿ yty00txdλ ಇನ್ಪುಟ್ ಫಂಕ್ಷನ್ xtಯ ಇಂಟಿಗ್ರೇಷನ್ ಕಂಡು ಹಿಡಿಯಲು ನಕಲಿ ವೇರಿಯಬಲ್ ಆಗಿರುತ್ತದೆ ಈಗ ನೀವು y ಅನ್ನು 0 ಎಂದುಕೊಂಡಾಗ ಅಂದರೆ ಆರಂಭದಲ್ಲಿ ಈ ವ್ಯವಸ್ಥೆಗೆ ಯಾವುದೇ ಬೆಲೆ ಇಲ್ಲ ಹೀಗಾಗಿ ಸರಳವಾಗಿ ಹೀಗೆ ಬರೆಯಬಹುದು yt0txdλ ಈಗ ನೀವು ಲ್ಯಾಪ್ಲೇಸ್ ಗೆ ಪರಿವರ್ತಿಸಿದರೆ Ys1sXs ಇದು ಈ ಹಿಂದೆ ಲ್ಯಾಪ್ಲಸ್ ಟ್ರಾನ್ಸ್ ಫಾರ್ಮ್ನ ಚರ್ಚೆಯಲ್ಲಿ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಚರ್ಚಿಸಿದ್ದೇವೆ ನಿಮಗೆ ಟ್ರಾನ್ಸ್ಫರ್ ಫಂಕ್ಷನ್ ಕಂಡುಹಿಡಿಯುವುದು ಕೇಳಿದಾಗ ಹೀಗೆ ಬರೆಯಬಹುದು Ys1sXs ಅಂದರೆ ನೀವುYX ಅನ್ನು ಕಂಡುಹಿಡಿಯಬೇಕಾಗುತ್ತದೆ ಹೀಗಾಗಿ ಇಂಟಿಗ್ರೇಟರ್ ಕೇಸಿನಲ್ಲಿYX1s ಈಗ ನಿಮಗೆ ಬ್ಲಾಕ್ ರೇಖಾಚಿತ್ರವನ್ನು ತೆಗೆಯಲು ಕೇಳಿದಾಗ ನೀನು ಸರಳವಾಗಿ Xಅನ್ನು ಬ್ಲಾಕ್ ಗೆ ಇನ್ಪುಟ್ ಆಗಿ ಬ್ಲಾಕ್ ಮಧ್ಯೆ ಇಂಟಿಗ್ರೇಟರಿನ ಲ್ಯಾಪ್ಲೇಸ್ ಟ್ರಾನ್ಸ್ಫರ್ ಅಥವಾ ಟ್ರಾನ್ಸ್ಫರ್ ಫಂಕ್ಷನ್ ಸಂಬಂಧಿಸಿದ ಇಂಟಿಗ್ರೇಟರ್ 1s ನಿಂದು ಹೇಳಬಹುದು ಈಗ ಕೆಲವು ಬ್ಲಾಕ್ಗಳು ಸರಣಿ ಸಂಯೋಜನೆಯಲ್ಲಿವೆ ಈಗ ನಾವು ಬ್ಲಾಕ್ ಸರಣಿ ಸಂಯೋಜನೆಯಲ್ಲಿ ಇವೆ ಎಂದು ಹೇಳಿದಾಗ ಒಂದು ಬ್ಲಾಕ್ ನ ಔಟ್ಪುಟ್ ಇನ್ನೊಂದು ಬ್ಲಾಕಿಗೆ ಇನ್ಪುಟ್ ಆಗಿರುತ್ತದೆ ನೀವು ಚಿತ್ರದಲ್ಲಿ ನೋಡಬಹುದುX ಟ್ರಾನ್ಸ್ಫರ್ ಫಂಕ್ಷನ್ ಬ್ಲಾಕಿಗೆ ಇನ್ಪುಟ್ F1ಆಗಿದೆ ಆದ್ದರಿಂದ ಈ ಬ್ಲಾಕಿಗೆ ಮಧ್ಯವರ್ತಿ ಔಟ್ ಪುಟ್Vಆಗಿದೆ ಈ ಔಟ್ಪುಟ್ ನೇರವಾಗಿ ಇನ್ನೊಂದು ಬ್ಲಾಗ್ F2 ಇನ್ಪುಟ್ ಆಗಿದೆ ಹೀಗಾಗಿ F1VX ಮತ್ತುF2YV ಹೀಗಾಗಿ ನೀವು ಎರಡು ಸಮೀಕರಣಗಳನ್ನು ನೋಡಿದಾಗYsVsF1sF2 2 ಬ್ಲಾಕ್ ಗಳು ಸರಣಿ ಸಂಯೋಜನೆಯಲ್ಲಿ ಇದ್ದಾಗ ನೀವು ಅವು 2 ಬ್ಲಾಗ್ ಗಳನ್ನು ಕೂಡಿಸಿ ಒಂದೇ ಪ್ರತಿನಿಧಿಸಬಹುದು F1sF2 ಸರಣಿ ಸಂಯೋಜನೆಯಲ್ಲಿ ನೀವು ಟ್ರಾನ್ಸ್ಫರ್ ಫಂಕ್ಷನ್ ಗಳನ್ನು ಗುಣಿಸಿ ವ್ಯವಸ್ಥೆಯ ಅಂತಿಮ ಟ್ರಾನ್ಸ್ಫರ್ ಫಂಕ್ಷನ್ ಕಂಡುಕೊಳ್ಳಬಹುದು ಈಗ ಬ್ಲಾಕ್ ಗಳು ಸಮಾನಾಂತರ ಸಂಯೋಜನೆಯಲ್ಲಿ ಇದೆಯೆಂದಾದರೆ ಅಲ್ಲಿ ಸಾಮಾನ್ಯವಾಗಿ ಒಂದೇ ಇನ್ಪುಟ್ ಇದ್ದು ಅವುಗಳ ಔಟ್ಪುಟ ಅನ್ನು ಸಮ್ಮಿಂಗ್ ಜಂಕ್ಷನ್ ಮೂಲಕ ಕೂಡಿಸಲಾಗುತ್ತದೆ ಹೀಗಾಗಿ ನೀವು ಈ ಚಿತ್ರವನ್ನು ಗಮನಿಸಿದಾಗ F1s ಮತ್ತು F2s ಎನ್ನುವ ಉಪ ವ್ಯವಸ್ಥೆಗಳನ್ನು ನೋಡಬಹುದು ಹೀಗಾಗಿ ನಿಮಗೆ ಔಟ್ಪುಟ್ YsV1V2 ದೊರೆಯುತ್ತದೆ ಇಲ್ಲಿ ನಿಮಗೆ ದೊರೆಯುವ ಒಟ್ಟು ಮೊತ್ತYX ಅದು F1F2 ಈಗ ನಾವು ಬ್ಲಾಕ್ ರೇಖಾಚಿತ್ರದ ಫೀಡ್ಬ್ಯಾಕ್ ವ್ಯವಸ್ಥೆಯನ್ನು ಕುರಿತು ಚರ್ಚಿಸೋಣ ಇದು ವ್ಯವಸ್ಥೆಯ ಫೀಡ್ಬ್ಯಾಕ್ ಲೂಪ್ ಉಳ್ಳ ಪ್ರಾಥಮಿಕ ಹಾಗೂ ವಿಶಿಷ್ಟ ಬ್ಲಾಕ್ ರೇಖಾಚಿತ್ರ ಇಲ್ಲಿ U ಮತ್ತು Z ಫೀಡ್ಬ್ಯಾಕ್ ಲೂಪಿನ್ ಇನ್ಪುಟ್ ಮತ್ತು ಔಟ್ಪುಟ್ ಆಗಿವೆ Vನಿಮಗೆ ಸರಳವಾಗಿ Us Z ಆಗಿ ಕಾಣುತ್ತವೆ ಇದು ಟ್ರಾನ್ಸಫರ್ ಫಂಕ್ಷನ್ ಮೂಲಕU ಸಾಗಿ ಔಟ್ಪುಟ್Y ಆಗಿ ಲಭಿಸುತ್ತದೆ ಇಲ್ಲಿ ವ್ಯವಸ್ಥೆಯಲ್ಲಿ ಒಂದು ಫೀಡ್ಬ್ಯಾಕ್ ಲೂಪ್ ಕೂಡ ಇದೆ ನಾವು ಈ ಬ್ಲಾಕ್ ರೇಖಾಚಿತ್ರದಲ್ಲಿ ಮತ್ತೆ ಬೇರೆ ಬೇರೆ ವಿಶಿಷ್ಟ ಘಟಕಗಳು ಯಾವುದು ಇದೆಯೆಂದು ನೋಡೋಣ ಹೀಗಾಗಿ ವ್ಯವಸ್ಥೆಯ ಇನ್ಪುಟ್ ಔಟ್ಪುತ್ ಗಳ ಲ್ಯಾಪ್ಲೇಸ್ ಟ್ರಾನ್ಸಫಾರ್ಮ U ಮತ್ತು Y ಆಗಿವೆ ಟ್ರಾನ್ಸ್ಫರ ಫಂಕ್ಷನ್GYV ಅದನ್ನು ಫಾರ್ವರ್ಡ್ ಟ್ರಾನ್ಸ್ಫರ್ ಫಂಕ್ಷನ್ ಎಂದುಕರೆಯಲಾಗುತ್ತದೆ ಆದ್ದರಿಂದ Gಅನ್ನು ಟ್ರಾನ್ಸ್ಫರ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ H ಕೇಸ್ ನಲ್ಲಿ ಅಂದರೆ ಫೀಡ್ಬ್ಯಾಕ್ ಲೂಪಿನ ಟ್ರಾನ್ಸ್ ಫರ್ ಫಂಕ್ಷನ್ ನಲ್ಲಿ ನಿಮಗೆ ದೊರೆಯುವುದುHZY ಆದ್ದರಿಂದ ಈ ಟ್ರಾನ್ಸಫರ್ ಫಂಕ್ಷನ್ ಅನ್ನು ಫೀಡ್ಬ್ಯಾಕ್ ಟ್ರಾನ್ಸಫರ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ ನೀವು ಯಾವಾಗ ಎರಡು ಅಂಶಗಳಾದ GH ಗಳನ್ನು ಸಂಯೋಜಿಸುವಿರೋ ಆಗ ಇನ್ನೊಂದು ಪದ ಓಪನ್ ಲೂಪ್ ಟ್ರಾನ್ಸಫರ್ ಫಂಕ್ಷನ್ ಎನ್ನುವುದು ಲಭಿಸುತ್ತದೆ ಹೀಗಾಗಿ ಈ ಮೂರು ಪ್ರಮುಖ ಟ್ರಾನ್ಸಫರ್ ಫಂಕ್ಷನ್ ಗಳು ಫೀಡ್ಬ್ಯಾಕ್ ವ್ಯವಸ್ಥೆಯನ್ನು ಪ್ರತಿನಿಧಿಸುವಲ್ಲಿ ಮೇಲಿಂದ ಮೇಲೆ ಬಳಸಲ್ಪಡುತ್ತವೆ ಈಗ ಫೀಡ್ಬ್ಯಾಕ್ ವ್ಯವಸ್ಥೆಯ ಮಾದರಿಯನ್ನು ಫಾರ್ವರ್ಡ್ ಮತ್ತು ಫೀಡ್ಬ್ಯಾಕ್ ಟ್ರಾನ್ಸ್ಫರ್ ಫಂಕ್ಷನ್ ಹಿನ್ನೆಲೆಯಲ್ಲಿ ನೀಡಲಾಯಿತು ಈಗ ಕ್ಲೋಸ್ಡ್ ಲೂಪ್ ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ ಅನ್ನು ನಿರ್ಧರಿಸೋಣ ಕ್ಲೋಸ್ಡ್ ಲೂಪ್ ಟ್ರಾನ್ಸಫರ್ ಫಂಕ್ಷನ್ ಅನ್ನು ಒಟ್ಟು ಔಟ್ಪುಟ್ T ಎಂದುಕೊಳ್ಳೋಣ ಹೀಗಾಗಿ TYU ಎಂದು ಬರೆಯಬಹುದು ಹೀಗಾಗಿ ನಮಗಿಲ್ಲಿ ಮೂರು ಸಮೀಕರಣಗಳಿವೆ VsUs Zs YsGsVs ZsHsY ಈ ಮೂರು ಸಮೀಕರಣಗಳ ಸಹಾಯದಿಂದ ನಾವುV ಮತ್ತು Z ಗಳನ್ನು ವರ್ಜಿಸಬಹುದು ಹೀಗಾಗಿ ವರ್ಜಿಸಿದಾಗ ನಮಗೆ ಸಿಗುವ ಬೆಲೆ YsGsUs HsYs ಇದನ್ನು ಮರು ಜೋಡಿಸಿದಾಗ 1GsHsYsGsU ಕ್ಲೋಸ್ಡ್ ಲೂಪ್ ಟ್ರಾನ್ಸಫರ್ ಫಂಕ್ಷನ್ TYUis TsG1GsH ಹೀಗಾಗಿ ಚಿತ್ರದಲ್ಲಿ ನೋಡಿದಂತೆ ಸಂಪೂರ್ಣ ವ್ಯವಸ್ಥೆಯನ್ನು ತೆಗೆದುಕೊಂಡು ಮತ್ತು ಅದರ ಟ್ರಾನ್ಸ್ಫರ್ ಫಂಕ್ಷನ್ ಅನ್ನು ನೋಡುವುದಾದರೆ ಅದುTಆಗುತ್ತದೆ ನೀವು ಈ ವ್ಯವಸ್ಥೆಯನ್ನು ಸರಳವಾಗಿ ಮತ್ತು ಸಮಾನವಾಗಿ ವ್ಯವಸ್ಥೆಯ ಫೀಡ್ಬ್ಯಾಕ್ ಟ್ರಾನ್ಸ್ಫರ್ ಫಂಕ್ಷನ್G1GsHಮತ್ತುU ಗಳನ್ನು ಇನ್ಪುಟ್ ಆಗಿ ಮತ್ತುYಔಟ್ಪುಟ್ ಆಗಿ ಪ್ರತಿನಿಧಿಸಬಹುದು ಇಲ್ಲಿ ಈ ಕೇಸ್ನಲ್ಲಿ ಹಿಂದಿನ ಚಿತ್ರದಲ್ಲಿ ಹೇಳುವಂತೆ ಸಮ್ಮಿಂಗ್ ಜಂಕ್ಷನ್ ನೆಗೆಟಿವ್ ಫೀಡ್ಬ್ಯಾಕ್ ಸಿಗ್ನಲ್ ಹೊಂದಿರುತ್ತದೆ ಎಂಬುದನ್ನು ಗಮನಿಸಬೇಕು ಆದ್ದರಿಂದ ಇಲ್ಲಿ ನಾವು ನೆಗೆಟಿವ್ ಫೀಡ್ಬ್ಯಾಕ್ ಸಿಗ್ನಲ್ ಅನ್ನು ಕೂಡಿಸಿದ್ದೇವೆ ಸಂಪೂರ್ಣ ಫೀಡ್ಬ್ಯಾಕ್ ವ್ಯವಸ್ಥೆಯ ಲ್ಯಾಪ್ಲೇಸ್ ಟ್ರಾನ್ಸಫಾರ್ಮ ಅನ್ನು ಕಂಡುಹಿಡಿಯಲು ಈಗ ವ್ಯವಸ್ಥೆ ಇನ್ನೊಂದು ರೇಖಾ ಚಿತ್ರದ ಪ್ರಾತಿನಿಧ್ಯವನ್ನು ಅಂದರೆ ಸಿಗ್ನಲ್ ಹರಿವಿಕೆಯ ಗ್ರಾಫ್ ಕುರಿತು ಚರ್ಚಿಸೋಣ ಸಿಗ್ನಲ್ ಹರಿವಿಕೆಯ ಗ್ರಾಫ್ ಇದು ವ್ಯವಸ್ಥೆಯ ಪರ್ಯಾಯ ಪ್ರತಿನಿಧಿಸುವಿಕೆ ಬ್ಲಾಕ್ ಗಳು ಸಿಗ್ನಲ್ ಗಳು ಮತ್ತು ಸಮ್ಮಿಂಗ್ ಜಂಕ್ಷನ್ ಉಳ್ಳ ಲೀನಿಯರ್ ವ್ಯವಸ್ಥೆಯ ವಿಭಿನ್ನ ಬ್ಲಾಕ್ ರೇಖಾಚಿತ್ರವನ್ನು ಚರ್ಚಿಸಿದ್ದೇವೆ ಸಿಗ್ನಲ್ ಹರಿವಿನ ಗ್ರಾಫ್ ಕೇಸನಲ್ಲಿ ನಾವು ನೋಡಿದಂತೆ ನಾವು ಲೀನಿಯರ್ ವ್ಯವಸ್ಥೆಯಲ್ಲಿ ಬರೀ ವಿಭಾಗಗಳನ್ನು ಮತ್ತು ನೋಡ್ ಗಳನ್ನು ಗುರುತಿಸಬಹುದು ಅವು ಸಿಗ್ನಲ್ ಅನ್ನು ಪ್ರತಿನಿಧಿಸುತ್ತವೆ ಹೀಗಾಗಿ ನೀವು ವಿಭಾಗಗಳನ್ನು ನೋಡಿದರೆ ಅಥವಾ ಸಿಗ್ನಲ್ ಹರಿವಿನ ಗ್ರಾಫ್ ನೋಡಿದರೆ G ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ ಆಗಿದೆ ಮತ್ತು ನೋಡ್ ಅನ್ನು ದುಂಡಾಕಾರದಲ್ಲಿ XX ಪ್ರತಿನಿಧಿಸಲಾಗುತ್ತದೆ ಇಲ್ಲಿX ವ್ಯವಸ್ಥೆಯ ಇನ್ಪುಟ್ ಅಥವಾ ಔಟ್ಪುಟ್ ಅಥವಾ ಮಧ್ಯವರ್ತಿ ಸಿಗ್ನಲ್ ಆಗಿರುತ್ತದೆ ಈಗ ಗೆರೆಯ ಪಕ್ಕದಲ್ಲಿ ನಾವು ಟ್ರಾನ್ಸ್ಫರ್ ಫಂಕ್ಷನ್ ಅನ್ನು ಬರೆಯುತ್ತೇವೆ ಹೀಗಾಗಿ ಇದು ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ ಮತ್ತು ಸಿಗ್ನಲ್ ಹಾಗಿದ್ದ ಪಕ್ಷದಲ್ಲಿ ನಾವು ಟ್ರಾನ್ಸಫರ್ ಫಂಕ್ಷನ್ ಅನ್ನು ನಿರ್ದಿಷ್ಟ ನೋಡ್ ಹತ್ತಿರದಲ್ಲಿ ಬರೆಯುತ್ತೇವೆ ಈಗ ಕೆಳಗೆ ಕಾಣುವ ಚಿತ್ರದಲ್ಲಿ ನೀವು ವ್ಯವಸ್ಥೆಯ ಮತ್ತು ಸಿಗ್ನಲ್ಲಿನ ಪರಸ್ಪರ ಸಂಪರ್ಕವನ್ನು ನೋಡುತ್ತೀರಿ ಇಲ್ಲಿ ಕಾಣುವ ಪ್ರತಿಯೊಂದು ಸಿಗ್ನಲ್ ಒಳಬರುವ ಸಿಗ್ನಲ್ಗಳ ಮೊತ್ತವಾಗಿದೆ ನೀವು ಚಿತ್ರವನ್ನು ನೋಡಿ ಮತ್ತು Xನ ಬೆಲೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಹೀಗಾಗಿXR1G1 R2G2R3G3 ಈಗ ಸಿಗ್ನಲ್ C3ಯ ಬೆಲೆ C3 XG6 R1G1G6R2G2G6 R3G3G6 ಹೀಗಾಗಿ ಈ ಸಿಗ್ನಲ್ ಹರಿವಿನ ಗ್ರಾಫ್ ಟ್ರಾನ್ಸ್ಫರ್ ಫಂಕ್ಷನ್ ಅನ್ನು ಸರಳವಾಗಿ ಕಂಡುಹಿಡಿಯಲು ಅನುಕೂಲವಾಗುತ್ತದೆ ಈಗ ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ ಕಂಡುಹಿಡಿಯುವ ಮೊದಲು ಅದಕ್ಕೆ ಉಪಯೋಗಿಸುವ ಕೆಲವು ಅಂಶಗಳನ್ನು ಸಿಗ್ನಲ್ ಹರಿವಿನ ಗ್ರಾಫ್ ಮೂಲಕ ತಿಳಿದುಕೊಳ್ಳಬೇಕು ಪ್ರಥಮವಾಗಿ ಲೂಪ್ ಗೇನ್ ಇರುವುದರಿಂದ ಲೂಪ್ ಗೇನ್ ವಿಭಾಗೀಯ ಗೇನ್ ಗಳ ಉತ್ಪನ್ನಗಳಾಗಿರುತ್ತದೆ ಅಂದರೆ ನೋಡ ನಿಂದ ಪ್ರಾರಂಭವಾಗಿ ಮತ್ತು ಅದೇ ನೋಡ್ ಗೆ ಅಂತ್ಯವಾಗುವ ಮತ್ತು ಬೇರೆ ಯಾವುದೇ ನೋಡನ್ನು ಹಾಯ್ದು ಹೋಗದ ಮತ್ತು ಸಿಗ್ನಲ್ ದಿಕ್ಕನ್ನು ಪಾಲಿಸುತ್ತವೆ ಹಾಗೆಂದರೆ ನಿಮಗೆ ಲೂಪ್ ಕಂಡು ಹಿಡಿಯಲು ಕೇಳಿದರೆ ಮೊದಲ ಲೂಪ್ ನೀವು ಈ ರೀತಿ ಪ್ರಯಾಣಿಸಿದಂತೆ ಇದು ಒಂದು ಲೂಪ್ ಇಲ್ಲಿ ನೀವು ಒಂದು ನೋಡ್ ಮೂಲಕ ಪ್ರಾರಂಭಿಸಿ ಮರಳಿ ಅದೇ ನೋಡ್ ಗೆ ಯಾವುದೇ ಹೆಚ್ಚಿನ ನೋಡ್ ಗಳನ್ನು ಹಾಯ್ದು ಹೋಗದೆ ಬರುತ್ತೀರಿ ಹಾಗಾಗಿ ಈ ಲೂಪ್ ನ ಲೂಪ್ ಗೇನ್ G2sH1s ಆಗಿರುತ್ತದೆ ಅದೇ ರೀತಿ ನಾವು ಇನ್ನುಳಿದ ಲೂಪ್ ಗಳನ್ನು ಕಂಡು ಹಿಡಿಯಬಹುದು ಅಂತಹ ಇಂದು ಲೂಪ್ ಇಲ್ಲಿದೆ ಹೀಗಾಗಿ ಇದು G4sH2s ಆಗುತ್ತದೆ ಇನ್ನೊಂದು ಲೂಪ್ G4sG5sH3s ಆಗುತ್ತದೆ ಅದೇ ರೀತಿ ಇನ್ನೊಂದು ಲೂಪ್G4sG6sH3s ಆಗುತ್ತದೆ ಹೀಗಾಗಿ ಸಿಗ್ನಲ್ ಹರಿವಿನ ಗ್ರಾಫ್ ನಲ್ಲಿ ನಾವು ನಾಲ್ಕು ಸ್ವತಂತ್ರ ಲೂಪ್ ಗಳನ್ನು ನೋಡುತ್ತೇವೆ ಈಗ ಫಾರ್ವರ್ಡ್ ಪಾಥ್ ಗೇನ್ ಕುರಿತು ಚರ್ಚಿಸೋಣ ಫಾರ್ವರ್ಡ್ ಪಾಥ್ ಗೇನ್ ಎಂದರೇನು ಫಾರ್ವರ್ಡ್ ಗೇನ್ ಎಂದರೆ ಸಿಗ್ನಲ್ ಹರಿವಿನ ಗ್ರಾಫ್ ಮೂಲಕ ಇನ್ಪುಟ್ ನೋಡ್ ನಿಂದ ಔಟ್ಪುಟ್ ನೋಡ್ ವರೆಗೆ ಪ್ರವಹಿಸುವ ಸಿಗ್ನಲ್ಗಳ ಒಟ್ಟು ಉತ್ಪನ್ನ ಅದೂ ಸಿಗ್ನಲ್ ನಿರ್ದೇಶಿತ ದಿಕ್ಕಿನಲ್ಲಿ ಚಲನೆಗೊಂಡಾಗ ಫಾರ್ವಡ್೯ ಗೇನ್ ಎನ್ನುವರು ಹೀಗಾಗಿ ನೀವು ಸಿಗ್ನಲ್ ಹರಿವಿನ ಗ್ರಾಫ್ ಗಮನಿಸಿದಾಗ ಪ್ರತಿ ಸಿಗ್ನಲ್ ಹರಿವಿನ ಗ್ರಾಫ್ ಗೆ ಎರಡು ಪಾಥ್ ಗೇನ್ ಇರುವುದನ್ನು ಗುರುತಿಸಬಹುದು ಆ ಫಾರ್ವರ್ಡ್ ಮಾರ್ಗ ಯಾವವು ಒಂದು ಅಂತಹ ನೇರವಾದ ಮಾರ್ಗ ಅದು ಇನ್ಪುಟ್ ಅನ್ನು ಔಟ್ಪುಟ್ ಗೆ ಸಂಯೋಜಿಸುತ್ತದೆ ಹೀಗಾಗಿ ನಿರ್ದಿಷ್ಟ ಫಾರ್ವರ್ಡ್ ಮಾರ್ಗ G1sG2sG3 sG4sG5sG7 ಆಗಿರುತ್ತದೆ ಇದು ಒಂದು ನೇರವಾದ ಮಾರ್ಗ ಇನ್ನೊಂದು ಮಾರ್ಗ ಯಾವುದಾಗಿರಬಹುದು Other ಇನ್ನೊಂದು ಮಾರ್ಗ G6 ಮೂಲಕ ಹಾದು ಹೋಗುತ್ತದೆ ಹೀಗಾಗಿ ನಿಮಗೆ ಇನ್ನೊಂದು ಫಾರ್ವರ್ಡ್ ಪಾಥ್ ಗೇನ್ ದೊರೆಯುತ್ತದೆ ಅದು G1sG2sG3 sG4sG6sG7 ಹೀಗಾಗಿ ನಿಮಗೆ ಎರಡು ಫಾರ್ವರ್ಡ್ ಪಾಥ್ ಗೇನ್ ಸಿಗ್ನಲ್ ಹರಿವಿನ ಗ್ರಾಫ್ ಗೆ ಸಂಬಂಧಿಸಿದಂತೆ ಲಭಿಸುತ್ತದೆ ಇನ್ಮುಂದೆ ನಾನ್ ಟಚ್ಚಿಂಗ್ ಲೂಪ್ಗಳನ್ನು ಕಂಡು ಹಿಡಿಯುವ ಪ್ರಕ್ರಿಯೆ ನಾನ್ ಟಚ್ಚಿಂಗ್ ಲೂಪ್ ಎಂದರೆ ಯಾವ ಲೂಪ್ ಗಳಲ್ಲಿ ಯಾವುದೇ ನೋಡ್ ಸಾಮಾನ್ಯವಾಗಿರುವುದಿಲ್ಲವೋ ಅಂತವುಗಳು ನಾನ್ ಟಚ್ಚಿಂಗ್ ಲೂಪ್ ಗಳು ಹಿಂಗಿನ ಕೇಸನ್ನು ಗಮನಿಸಿದಾಗ ನಮಗೆ 4 ಲೂಪ್ಗಳು ದೊರೆತವು ಅವುಗಳಲ್ಲಿ ಸ್ಲೋಪ್ ಎನ್ನುವ ಲೂಪ್ ಉಳಿದ ಮೂರು ಲೂಪ್ಗಳ ಜೊತೆ ಸಂಯೋಜಿತವಾಗಿಲ್ಲ ಆಗ ನಾವು G2sH1 ಬರೆಯಬಹುದು ಅಂದರೆ ಮೊದಲ ಲೂಪ್ ಉಳಿದ ಮೂರು ಲೂಪ್ ಗಳ ಜೊತೆಗೆ ಸಂಯೋಜನೆಯಾಗಿಲ್ಲ ಉಳಿದ ಮೂರು ಲೂಪ್ ಗಳು G4sH2 ಲೂಪ್ G4sG5sH3 ಅಥವಾ ಲೂಪ್ G4sG6sH3 ಹೀಗಾಗಿ ಈ ಲೂಪ್ ಗಳ ಸಂಯೋಜನೆ ನಾನ್ ಟಚ್ಚಿಂಗ್ ಲೂಪ್ ಗೇನ್ ಆಗಿರುತ್ತದೆ ಒಂದೊಮ್ಮೆ ನೀವು ನಾನ್ ಟಚ್ಚಿಂಗ್ ಲೂಪ್ ಗುರುತಿಸಿದಲ್ಲಿ ನೀವು ಸರಳವಾಗಿ ನಾನ್ ಟಚ್ಚಿಂಗ್ ಲೂಪ್ ಗೇನ್ ಅನ್ನು ಎರಡು ಮೂರು ಅಥವಾ ನಾಲ್ಕು ನಾನ್ ಟಚ್ಚಿಂಗ್ ಲೂಪ್ಗಳನ್ನು ಒಟ್ಟಿಗೆ ತೆಗೆದುಕೊಂಡು ಲೂಪ್ ಗೇನ್ ಕಂಡುಕೊಳ್ಳಬಹುದಾಗಿದೆ ಹೀಗಾಗಿ ಈ ನಿರ್ದಿಷ್ಟ ಚಿತ್ರದಲ್ಲಿ ಲೂಪ್ ಗೇನ್ G2H1ಮತ್ತು ಲೂಪ್ ಗೇನ್ G4H2 ಇವುಗಳ ಉತ್ಪನ್ನವಾಗಿ ಒಂದೇ ಸಮಯದಲ್ಲಿ ನಾನ್ ಟಚ್ಚಿಂಗ್ ಲೂಪ್ ಗೇನ್ ತೆಗೆದುಕೊಳ್ಳಲಾಗುತ್ತದೆ ಇದರಂತೆ ಇನ್ನುಳಿದವುಗಳಿಗೂ ನೀವು ಬರೆಯಬಹುದು ಮೊದಲು ನಾನು ನಾನ್ ಟಚ್ಚಿಂಗ್ ಲೂಪ್ ಗೇನ್ ಅನ್ನು ಈ ಲೂಪ್ ಮತ್ತು ಈ ಲೂಪ್ ಮತ್ತು ಮೂರನೆಯದ್ದು ಈ ಲೂಪ್ ಮತ್ತು ಈ ಲೂಪ್ ಗಳನ್ನು ಗಣನೆಗೆ ತೆಗೆದುಕೊಂಡು ಬರೆಯಬಹುದು ಹೀಗಾಗಿ ನಿಮ್ಮಲ್ಲಿ ೩ ಸೆಟ್ ನಾನ್ ಟಚ್ಚಿಂಗ್ ಲೂಪ್ ಗೇನ್ ಲಭ್ಯವಿರುತ್ತದೆ ಅದರಲ್ಲಿ ಎರಡನ್ನು ಒಂದೇ ಸಮಯದಲ್ಲಿ ತೆಗೆದುಕೊಳ್ಳಬಹುದು ಈಗ ಲೂಪ್ ಗೇನ್ ಉತ್ಪನ್ನದಂತೆ ನೀವು ಈ ಲೂಪ್ ಮತ್ತು ಈ ಲೂಪ್ ಇವುಗಳನ್ನು ನಾನ್ ಟಚ್ಚಿಂಗ್ ಲೂಪ್ ಗೇನ್ ಎಂದು ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಇಲ್ಲಿ ನೋಡ್ ಗಳು ಸಾಮಾನ್ಯವಾಗಿವೆ ಆದ್ದರಿಂದ ನಾವು ಲೂಪ್ ಗೆ ಒಳಪಡದ ನೋಡ್ ಗಳನ್ನು ಮಾತ್ರ ನಾನ್ ಟಚ್ಚಿಂಗ್ ಲೂಪ್ ಗೇನ್ ಗೆ ಪರಿಗಣಿಸುತ್ತೇವೆ ಈಗ ನಾವು ಗುರುತಿಸಬಹುದಾದದ್ದು ಏನೆಂದರೆ ನಾವು ಮೂರು ಲೂಪ್ಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಅಲ್ಲಿ ನಾನ್ ಟಚ್ಚಿಂಗ್ ಲೂಪ್ ಗೇನ್ ಇರುವುದಿಲ್ಲ ಏಕೆಂದರೆ ಮೂರು ನಾನ್ ಟಚ್ಚಿಂಗ್ ಲೂಪ್ ಗಳಿಗೆ ಸಾಮಾನ್ಯವಾದ ನೋಡ್ ಇರುವುದಿಲ್ಲ ಹೀಗಾಗಿ ನಮಗೆ ಎರಡು ಸೆಟ್ ಗಳಿವೆ ಎರಡು ನಾನ್ ಟಚ್ಚಿಂಗ್ ಲೂಪ್ ಗೇನ್ ಎಂದರೆ ನಾವು ಯಾವಾಗ ಎರಡು ಲೂಪ್ಗಳನ್ನು ಇಂದೆ ಸಮಯದಲ್ಲಿ ಗಣನೆಗೆ ತೆಗೆದುಕೊಳ್ಳುತ್ತೇವೆಯೋ ಆಗ ಮಾತ್ರ ನಾನ್ ಟಚ್ಚಿಂಗ್ ಲೂಪ್ ಗೇನ್ ಲಭ್ಯವಾಗುತ್ತದೆ ಈಗ ನಾವು ಪ್ರಮುಖವಾದ ವಿಷಯ ಮ್ಯಾಸನ್ ರೂಲ್ Mason's rule ಚರ್ಚಿಸೋಣ ಇದು ವ್ಯವಸ್ಥೆಯ ಟ್ರಾನ್ಸಫರ್ ಪಂಕ್ಷನ್ ಕಂಡು ಹಿಡಿಯುವಲ್ಲಿ ಮುಖ್ಯವಾಗಿದೆ ಸಾಮಾನ್ಯವಾಗಿ ಬ್ಲಾಕ್ ಚಿತ್ರವನ್ನು ಖಡಿತಗೊಳಿಸಲು ಸತತವಾಗಿ ಮೂಲಭೂತ ಸಂಬಂಧಗಳಿಗೆ ವ್ಯವಸ್ಥೆಯ ಟ್ರಾನ್ಸ್ಫರ್ ಪಂಕ್ಷನ್ ಅನ್ವಯಿಸುವುದು ಇದನ್ನು ರೇಖಾಚಿತ್ರದ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ದೇವೆ ಅಲ್ಲಿ ನಾವು ಮೂಲಭೂತ ಸಂಬಂಧಗಳನ್ನು ಅನ್ವಯಿಸಿ ಅಂತಿಮವಾಗಿ ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ ಗೆ ಬರಲು ಸಾಧ್ಯ ಮ್ಯಾಸನ್ ರೂಲ್ ಸಹಾಯದಿಂದ ನಾವು ಸಿಗ್ನಲ್ ಹರಿವಿನ ಗ್ರಾಫನ್ನು ನಿರ್ದಿಷ್ಟ ಟ್ರಾನ್ಸಫರ್ ಫಂಕ್ಷನ್ ಗೆ ಕಡಿಮೆಗೊಳಿಸಿ ಔಟ್ಪುಟ್ ನಿಂದ ಇನ್ಪುಟ್ ಗೆ ಸಂಬಂಧಗೊಳಿಸಿ ಮತ್ತು ಇದು ಒಂದೇ ಒಂದು ಸಿಗ್ನಲ್ ಸೂತ್ರವನ್ನು ಬಳಸಿ ಸಿಗ್ನಲ್ ಹರಿವಿನ ಗ್ರಾಫ್ ಅನ್ನು ಟ್ರಾನ್ಸಫರ್ ಫಂಕ್ಷನ್ ಗೆ ಪರಿವರ್ತಿಸಲಾಗುತ್ತದೆ ಈ ಸೂತ್ರವನ್ನು SJ ಮ್ಯಾಸನ್ ಕಂಡುಹಿಡಿದನು ಅವನು ಸಿಗ್ನಲ್ ಹರಿವಿನ ಗ್ರಾಫ್ ಅನ್ನು ಏಕಕಾಲಕ್ಕೆ ಸಮೀಕರಣಗೊಳಿಸಿದನು ಈಗ ಬಹುಸಂಖ್ಯಾ ನಾನ್ ಟಚ್ಚಿಂಗ್ ಲೂಪ್ಗಳು ಸಂಕೀರ್ಣತೆಗೆ ಎಡೆಮಾಡಿಕೊಡುತ್ತವೆ ಹೀಗಾಗಿ ನೀವು ಹೆಚ್ಚು ಹೆಚ್ಚು ನಾನ್ ಟಚ್ಚಿಂಗ್ ಲೂಪ್ಗಳನ್ನು ಹೊಂದಿದಾಗ ಸೂತ್ರದ ಸಂಕೀರ್ಣತೆ ಕೂಡ ಹೆಚ್ಚುತ್ತದೆ ಇದನ್ನು ನಾವು ಮ್ಯಾಸನ್ ಸೂತ್ರವನ್ನು Mason's Rule ನೋಡಿದಾಗ ಅರ್ಥೈಸಿಕೊಳ್ಳಬಹುದು ಹೀಗಾಗಿ ಹೆಚ್ಚಾಗಿ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿ ನಾನ್ ಟಚ್ಚಿಂಗ್ ಲೂಪ್ ಗಳು ಇರುವುದಿಲ್ಲ ಹೀಗಾಗಿ ಈ ರೀತಿ ಟ್ರಾನ್ಸಫರ್ ಫಂಕ್ಷನ್ನ ಕಂಡುಹಿಡಿಯಲು ಸರಳವಾಗುತ್ತದೆ ಸಾಮಾನ್ಯವಾಗಿ ಯಾವಾಗ ನಿಮಗೆ ನಾನ್ ಟಚ್ಚಿಂಗ್ ಲೂಪ್ ಇರುವುದಿಲ್ಲವೋ ಅಥವಾ ಕಡಿಮೆ ನಾನ್ ಟಚ್ಚಿಂಗ್ ಲೂಪ್ ಗಳು ಇರುತ್ತವೆಯೋ ಅಂತಹ ಸಮಯದಲ್ಲಿ ಮ್ಯಾಸನ್ ಸೂತ್ರವನ್ನು ಬಳಸಿ ಸರಳವಾಗಿ ಟ್ರಾನ್ಸಫರ್ ಫಂಕ್ಷನ್ ಕಂಡುಹಿಡಿಯಬಹುದು ಹೀಗಾಗಿ ಮ್ಯಾಸನ್ ರೂಲ್ Mason's Ruleಎಂದರೇನು ಎಂಬುದನ್ನು ನೋಡೋಣ C ಔಟ್ಪುಟ್ ಎಂದಾದರೆ R ಇನ್ಪುಟ್ ಎಂದಾದರೆ ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ Rಅನ್ನು ಮ್ಯಾಸನ್ ಸೂತ್ರದಡಿಯಲ್ಲಿ ಹೀಗೆ ಪ್ರತಿನಿಧಿಸಬಹುದು GCRkTkk denotessummation k number of forward paths Tk the kth forward path gain 1 loopgainsnontouchingloopgainstakentwoatatime nontouchingloopgainstakenthreeatatime nontouchingloopgainstakenfouratatime So will give you the loop gains ಹೀಗಾಗಿ ವೈಯಕ್ತಿಕ ಲೂಪ್ ಗೇನ್ ಮತ್ತು ನಾನ್ ಟಚ್ಚಿಂಗ್ ಲೂಪ್ ಗೇನ್ ಸಂಬಂಧಿಸಿದಂತೆ ಲೂಪ್ ಗೇನ್ ನೀಡುತ್ತದೆ ಈಗ k loopgaintermsinΔnottouchingthekthforwardpath ನಾವು ಇಲ್ಲಿಗೆ ನಮ್ಮ ಚರ್ಚೆಯನ್ನು ಈ ಸಮಯಕ್ಕೆ ನಿಲ್ಲಿಸೋಣ ಮತ್ತು ನಾಳೆ ಮುಂದುವರಿಯೋಣ